ಆದ್ದರಿಂದ ಮೂರು ಹಂತದ ವಿದ್ಯುತ್ ಮಾಪನವನ್ನು ನೋಡೋಣ ಆದ್ದರಿಂದ ಈ ಸಂದರ್ಭದಲ್ಲಿ ಮೂರು ಹಂತದ ಶಕ್ತಿಗಾಗಿ 2 ಮೀಟರ್ ವಿಧಾನವನ್ನು ಬಳಸುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಮೂರು ವ್ಯಾಟ್ಮೀಟರ್ ಅನ್ನು ಬಳಸಿದ್ದೇವೆ ವ್ಯಾಟ್ಮೀಟರ್ನಲ್ಲಿ ಸಾಮಾನ್ಯವು ಕರೆಂಟ್ ಕಾಯಿಲ್ ಅನ್ನು ಹೊಂದಿರುತ್ತದೆ ಇದು ನಿಜವಾಗಿ ಕರೆಂಟ್ ಕಾಯಿಲ್ ಮತ್ತು ಇದು Iam ಕೆಲವೊಮ್ಮೆ ನಾವು ಫಾಸರ್ ಕಾಯಿಲ್ ಅಥವಾ ವೋಲ್ಟೇಜ್ ಕಾಯಿಲ್ ಎಂದು ಕರೆಯುತ್ತೇವೆ ಆದ್ದರಿಂದ ಲೋಡ್ ಸಮತೋಲಿತ ಅಥವಾ ಅಸಮತೋಲಿತವಾಗಿರಬಹುದು ಮತ್ತು ಈ ಭಾಗವು ಈ ಭಾಗವಾಗಿದ್ದರೆ ಪ್ರಯೋಗಾಲಯದಲ್ಲಿ ಈ ಬದಿಗಳನ್ನು ನೋಡಿ ಈ ಭಾಗವನ್ನು M ಎಂದು ಗುರುತಿಸಲಾಗಿದೆ ಮತ್ತು ಈ ಭಾಗವನ್ನು L ಎಂದು ಗುರುತಿಸಲಾಗಿದೆ M ಮುಖ್ಯ ಭಾಗವಾಗಿದೆ ಪೂರೈಕೆ ಭಾಗವಿದೆ ಇದನ್ನು ಮುಖ್ಯ ಎಂದು ಕರೆಯಲಾಗುತ್ತದೆ ಮತ್ತು M ಲೋಡ್ ಸೈಡ್ ಆಗಿದೆ ಅಂದರೆ ಈ ಕಡೆ ಅದಕ್ಕಾಗಿಯೇ ಅದು L ಉದ್ದ L ಎರಡನ್ನೂ ಗುರುತಿಸಲಾಗಿದೆ ಮತ್ತು ಈ ಹಂತವು ಕೆಲವು ಈ ಹಂತವು ಕೆಲವೊಮ್ಮೆ ನಾವು c ಎಂದು ಗುರುತಿಸುತ್ತೇವೆ ಮತ್ತು ಈ ಬಿಂದುವನ್ನು v ಎಂದು ಗುರುತಿಸುತ್ತದೆ ಮತ್ತು ಇದನ್ನು ಫಾಸರ್ ಕಾಯಿಲ್ ಎಂದು ಕರೆಯಲಾಗುತ್ತದೆ ಮತ್ತು ವೋಲ್ಟೇಜ್ ಕಾಯಿಲ್ ಕರೆಂಟ್ ಕಾಯಿಲ್ ನಗಣ್ಯ ಪ್ರತಿರೋಧವನ್ನು ಹೊಂದಿರುತ್ತದೆ ಮೂಲಭೂತವಾಗಿ ಇದು ಕರೆಂಟ್ ಕಾಯಿಲ್ ಮೂಲಕ ಹಾದುಹೋಗುತ್ತದೆ ಮತ್ತು ಈ ಫಾಸರ್ ಕಾಯಿಲ್ ವಾಸ್ತವವಾಗಿ ಇದು ವೋಲ್ಟೇಜ್ ಕಾಯಿಲ್ ಆಗಿದೆ ಆದ್ದರಿಂದ ಇದು ಮೂಲತಃ ಇದು ವೋಲ್ಟೇಜ್ ಅನ್ನು ನೋಡುತ್ತದೆ ಆದ್ದರಿಂದ ಇದು a ಮತ್ತು ಇದು b ಮತ್ತು Ia ಪ್ರವಾಹವು ಈ ಫೇಸ್ a ಗೆ ಹರಿಯುವುದು ಮತ್ತು ವೋಲ್ಟೇಜ್ ವಾಸ್ತವವಾಗಿ ಇದು ಇಲ್ಲಿಂದ ಇಲ್ಲಿಗೆ ವೋಲ್ಟೇಜ್ ಅನ್ನು ಕಾಣುತ್ತದೆ ಅದು a c ಸಂಪರ್ಕಗೊಂಡಿದೆ ಎಂದು ಮುಂದಿನ ರೇಖಾಚಿತ್ರಗಳಲ್ಲಿ ನಾವು ನೋಡುತ್ತೇವೆ ಆದ್ದರಿಂದ ಮೂಲತಃ ಇದು ಲೈನ್ ಟು ಲೈನ್ ವೋಲ್ಟೇಜ್ ಅನ್ನು ನೋಡುತ್ತದೆ ಆದ್ದರಿಂದ ಇದು ಬಂದಾಗ ಎರಡು ವ್ಯಾಟ್ಮೀಟರ್ ವಿಧಾನಗಳಿಗೆ ಹೋಗಿ ಆದರೆ ಈ ರೇಖಾಚಿತ್ರದಲ್ಲಿ ಈ ರೇಖಾಚಿತ್ರದಲ್ಲಿ ನಾನು ತೋರಿಸಿದ್ದೇನೆಕೇವಲ ಒಂದು ನಿಮಿಷ ಮೂರು ವ್ಯಾಟ್ ಮೀಟರ್ ಇದನ್ನು ತೋರಿಸಲಾಗಿದೆ ಆದ್ದರಿಂದ ಈ ಒಂದು ವ್ಯಾಟ್ಮೀಟರ್ ಅನಗತ್ಯವಾಗಿದ್ದು ಅದು 0 ಅನ್ನು ಅಳೆಯುತ್ತದೆ ಮೂರು ವ್ಯಾಟ್ಮೀಟರ್ ಅಗತ್ಯವಿಲ್ಲ ಆದ್ದರಿಂದ ನಾನು ನೀಡಿದ ಈ ಸಂಪರ್ಕವು ಈ ವ್ಯಾಟ್ಮೀಟರ್ ಮೂಲತಃ 3 ವಾಟ್ಮೀಟರ್ಗೆ ಹೋದರೆ 0 ಎಂದು ಸ್ವಯಂ ಯೋಚಿಸಿ ಆದ್ದರಿಂದ ಮೂಲತಃ ಅಳತೆ ಮಾಡಲು ಎರಡು ವ್ಯಾಟ್ಮೀಟರ್ ವಿಧಾನದ ಅಗತ್ಯವಿದೆ ಲೋಡ್ ಬಹುಶಃ ಸ್ಟಾರ್ ಅಥವಾ ಡೆಲ್ಟಾ ಬ್ಯಾಲೆನ್ಸ್ಡ್ ಅಥವಾ ಅಸಮತೋಲಿತ ವಿಷಯವಲ್ಲ ನಾವು ಎರಡು ವ್ಯಾಟ್ಮೀಟರ್ ವಿಧಾನವನ್ನು ಬಳಸಿಕೊಂಡು ಪವರ್ ಅನ್ನು ಅಳೆಯುತ್ತೇವೆ ಮತ್ತು ಆದ್ದರಿಂದ ಎರಡು ವ್ಯಾಟ್ಮೀಟರ್ ಎರಡು ವ್ಯಾಟ್ಮೀಟರ್ ವಿಧಾನಕ್ಕೆ ಹೋದಾಗಲೆಲ್ಲಾ ಆದ್ದರಿಂದ ಇದು ನನ್ನದು ಇದು ನನ್ನ ವ್ಯಾಟ್ಮೀಟರ್ A ಮತ್ತು ಇದು ಪವರ್ ನ್ನು P1 ಅಳೆಯುತ್ತದೆ ಮತ್ತು ಲೋಡ್ಗಳನ್ನು star ಎಂದು ತೆಗೆದುಕೊಳ್ಳಲಾಗಿದೆ ಆದ್ದರಿಂದ ಕೋನವು Z ಕೋನವಾಗಿದ್ದರೆ ಆದ್ದರಿಂದ ಇದರ ಮೂಲಕ ಹರಿಯುವ ಪ್ರವಾಹ ಇದರ ಮೂಲಕ ಹರಿಯುವ ಪ್ರವಾಹವು Ia ಇದು Ia ಇದು ವೋಲ್ಟೇಜ್ ಅಳತೆಯ ಫಾಸರ್ ಆಗಿದೆ ನಾವು ಈ ವೋಲ್ಟೇಜ್ ಅನ್ನು ಇಲ್ಲಿಂದ ಇಲ್ಲಿಗೆ ಬರೆಯುತ್ತೇವೆ ಆದ್ದರಿಂದ ವೋಲ್ಟೇಜ್ ವಾಸ್ತವವಾಗಿ ಅದು V a v ಆಗಿರುತ್ತದೆ ಈಗ ಫಾಸರ್ ರೇಖಾಚಿತ್ರದಲ್ಲಿ ಇದು ನನ್ನ A to N ಆಗಿದ್ದರೆ ಇದು ನನ್ನ ಲೈನ್ ಕರೆಂಟ್ ಫೇಸ್ ಕರೆಂಟ್ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಇದು ನನ್ನ VAN ಮತ್ತು ಪ್ರವಾಹ ಮತ್ತು ಇಲ್ಲಿರುವ ವೋಲ್ಟೇಜ್ ನಾನು ಸ್ಮಾಲ್ a n ಬದಲಿಗೆ ಕ್ಯಾಪಿಟಲ್ AN ಅನ್ನು ತೆಗೆದುಕೊಂಡಿದ್ದೇನೆ ಆದ್ದರಿಂದ ಇಲ್ಲಿ ನಾವು ಕ್ಯಾಪಿಟಲ್ AN ಅನ್ನು ಬರೆಯಬಹುದು ಮತ್ತು ಪ್ರಸ್ತುತ Ia ಕೋನವು ಮಂದಗತಿಯಲ್ಲಿದೆ ಏಕೆಂದರೆ ಈ ಕೋನ ಆದ್ದರಿಂದ ಇದು ಕೋನ ಆದ್ದರಿಂದ ಆದ್ದರಿಂದ ಈಗ ಇದು ಲೈನ್ ವೋಲ್ಟೇಜ್ ಲೈನ್ ವೋಲ್ಟೇಜ್ ಆಗಿದೆ Vab Vab ಫೇಸ್ ವೋಲ್ಟೇಜ್ ಕೋನ 30 o ಕಾರಣವಾಗುತ್ತದೆ ಆದ್ದರಿಂದ ಇದು ನನ್ನ Vab ಮತ್ತು ಈ ಕೋನವು 30 o ಆದ್ದರಿಂದ ಇದರ ನಡುವಿನ ಕೋನ ಮತ್ತು ಈ ವ್ಯಾಟ್ಮೀಟರ್ ಕ್ರಮಗಳು ಇಲ್ಲಿ ಲೈನ್ ವೋಲ್ಟೇಜ್ ಅನ್ನು ಕಾಣುತ್ತದೆ ಏಕೆಂದರೆ ಅದು ಫಾಸರ್ ಕಾಯಿಲ್ ಅನ್ನು ಇಲ್ಲಿ ಸಂಪರ್ಕಿಸಲಾಗಿದೆ ಏಕೆಂದರೆ ಅದು Vab ಆಗುತ್ತದೆ ಮತ್ತು ಇದರ ಮೂಲಕ ಹರಿಯುವ ಪ್ರವಾಹವು Ia ಆಗಿದೆ ಆದ್ದರಿಂದ Vab ಮತ್ತು Ia ನಡುವಿನ ಕೋನ 30 o ಅಂದರೆ ವ್ಯಾಟ್ಮೀಟರ್ನ ಈ ಓದುವಿಕೆ P 1 ಆಗಿದೆ ನಂತರ P 1 ಆಗಿರುತ್ತದೆ ಅದು ಮ್ಯಾಗ್ನಿಟ್ಯೂಡ್ Vab Ia cos 30 o ಆದ್ದರಿಂದ ಇತರ ವ್ಯಾಟ್ಮೀಟರ್ಗಳಿಗೆ ಇದೇ ರೀತಿ ಇದ್ದರೆ ನಾವು ಅದಕ್ಕೆ ಬರುತ್ತೇವೆ ಆದ್ದರಿಂದ ಈ ಹಂತಕ್ಕೆ ಬಂದಾಗಲೆಲ್ಲಾ ಈ ಫಾಸರ್ ರೇಖಾಚಿತ್ರವು Vab VAN ಅನ್ನು ಅದು Vab ಮತ್ತು Ia ನಡುವಿನ ಕೋನ 30o ಆಗಿದೆ ಈಗ Ia Ia ಇದು ನಿಜವಾಗಿ VAN ಆಗುತ್ತದೆ ಇಲ್ಲಿ ಅದು ಈ ರೇಖಾಚಿತ್ರದಲ್ಲಿದೆ ಈ ರೇಖಾಚಿತ್ರ ನಮಗೆ ಇದು ತಿಳಿದಿದೆ ಇದು ಹೌದು ನಾನು ಇದನ್ನು ಕ್ಯಾಪಿಟಲ್ A N ಎಂದು ಗುರುತಿಸಿದ್ದೇನೆ ಆದ್ದರಿಂದ ಪ್ರಶ್ನೆ ಒಂದರ ನಡುವೆ ಕರೆಂಟ್ ಕಾಯಿಲ್ ನಡುವೆ ಇರುತ್ತದೆ ಆದ್ದರಿಂದ ಮೂಲತಃ ಇದು ಏನೂ ಅಲ್ಲ ಆದರೆ ಸಣ್ಣ a ಅನ್ನು ಸರಿಪಡಿಸಬಹುದು ಮತ್ತು ಸಣ್ಣ n ಅನ್ನು ಸಹ ಮಾಡಬಹುದು ಆದ್ದರಿಂದ ಪ್ರಸ್ತುತ Ia Ia ವಾಸ್ತವವಾಗಿ ಅದೇ ವಾಸ್ತವವಾಗಿ VAN Z ಸ್ಟಾರ್ Z Y ಅಲ್ಲ ಆದ್ದರಿಂದ ಈ ರೀತಿ ಮಾಡಬಹುದು ಆದ್ದರಿಂದ ಇಲ್ಲಿ ನಾನು ಕ್ಯಾಪಿಟಲ್ N ಬರೆದಿದ್ದೇನೆ ಆದ್ದರಿಂದ ಅಂದರೆ ಇಲ್ಲಿ VAN ಕೋನ 0 Z ಸ್ಟಾರ್ ಇಲ್ಲಿ ಸಹ ಫಾಸರ್ ರೇಖಾಚಿತ್ರದಲ್ಲಿ ಫಾಸರ್ ರೇಖಾಚಿತ್ರವು ಇದರ ಅರ್ಥ VAN VAN ವಾಸ್ತವವಾಗಿ ಇದು VAN ಅದೇ ವಿಷಯ ಅರ್ಥವಾಗುವಂತಹದ್ದಾಗಿದೆ ಆದ್ದರಿಂದ ಈ VAN ಕೋನವು ಸಹ Z Y Z ಕೋನವಾಗಿದೆ ಆದ್ದರಿಂದ ಅದು Ia VAN Z ಕೋನ ಆಗಿರುತ್ತದೆ ಆದ್ದರಿಂದ P1 Vab Ia cos 30 ಇದು ಪ್ರಮಾಣ ಇದು ಪ್ರಮಾಣ ಆದರೆ Vab ವಾಸ್ತವವಾಗಿ ಒಂದು ಲೈನ್ ವೋಲ್ಟೇಜ್ ಆದ್ದರಿಂದ ಇದು VL ಇದು ಲೈನ್ ವೋಲ್ಟೇಜ್ ಮತ್ತು Ia l ಲೈನ್ ಕರೆಂಟ್ Ia l Ia ಇದು ಲೈನ್ ಕರೆಂಟ್ ಅದು ಲೈನ್ ವೋಲ್ಟೇಜ್ ಮತ್ತು ಲೈನ್ ಕರೆಂಟ್ ಆಗಿದೆ ಆದ್ದರಿಂದ ಇದು Vab Ia cos 30 o ಅಥವಾ ನಾವು VL √ cos 30 o ಅನ್ನು ಸಮೀಕರಣ 1 ಎಂದು ಬರೆಯಬಹುದು ಇದು ವಾಟ್ಮೀಟರ್ 1 ಈಗ ವಾಟ್ಮೀಟರ್ 2 ನ ಓದುವಿಕೆ ಮತ್ತೆ ರೇಖಾಚಿತ್ರಕ್ಕೆ ಹೋದರೆ ಮತ್ತೆ ರೇಖಾಚಿತ್ರಕ್ಕೆ ಹೋಗಿ ಆದ್ದರಿಂದ ಈ ಸಂದರ್ಭದಲ್ಲಿ ಅದು ವೋಲ್ಟೇಜ್ ಎಂದು ಕರೆಯುವುದು ಸ್ವಲ್ಪ ಮೇಲಕ್ಕೆ ಚಲಿಸಿದರೆ a b c ಎಂದು ಗುರುತಿಸಲಾಗುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಕರೆಂಟ್ ಇಲ್ಲಿದೆ ಇದು Ic ಈ ಕರೆಂಟ್ Ic ಈ ಕರೆಂಟ್ Ic ವ್ಯಾಟ್ಮೀಟರ್ ಅನ್ನು ಇಲ್ಲಿ ಇರಿಸಲಾಗಿದೆ ಆದ್ದರಿಂದ ಲೈನ್ ಕರೆಂಟ್ Ic ಹೌದು ಮತ್ತು ವೋಲ್ಟೇಜ್ ಅದು abc ಯನ್ನು ನೋಡುತ್ತದೆ ಇದು b to c Vbc Vab Vbc b c ನೀಡಲಾಗಿದ್ದರೂ ವೋಲ್ಟೇಜ್ c b ಆಗಿರುತ್ತದೆ ಆದರೆ ಇದು V c b ಆಗಿರುತ್ತದೆ ಏಕೆಂದರೆ ಇದು ಫೇಸ್ c ಮತ್ತು ಇದು b ಗೆ ಸಂಪರ್ಕಗೊಂಡಿದೆ ಆದ್ದರಿಂದ ವೋಲ್ಟೇಜ್ V c b ಆಗಿರಬೇಕು ಅಂದರೆ ಇದರರ್ಥ ವೋಲ್ಟೇಜ್ V c b ಅನ್ನು ನೋಡಿ ಆದರೆ Vbc ಅಲ್ಲ ಆದ್ದರಿಂದ ಮತ್ತು ಕರೆಂಟ್ Ic ಆಗಿದೆ ಆದ್ದರಿಂದ ಸಂಪೂರ್ಣ ಫಾಸರ್ ರೇಖಾಚಿತ್ರವನ್ನು ಚಿತ್ರಿಸಿದರೆ ಸಂಪೂರ್ಣ ಫಾಸರ್ ರೇಖಾಚಿತ್ರವನ್ನು ಚಿತ್ರಿಸಿದರೆ ಇದು ಈ ರೇಖಾಚಿತ್ರವಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಈ ಮೊದಲು ನಾವು ನೋಡಿದ್ದೇವೆ ಇದು Vab ಇದು VAN ಈ ಕೋನವು 30o ಆಗಿದ್ದು ನಾವು ಈಗಾಗಲೇ ನೋಡಿದ್ದೇವೆ ಮತ್ತು ಇದು Ia ಆಗಿದೆ ಆದ್ದರಿಂದ VAN ನಿಂದ Ia ಮಂದಗತಿಯಲ್ಲಿ ಸಾಗುತ್ತದೆ ಅಂತೆಯೇ ಇದನ್ನೇ Ib ಎಂದು ಕರೆಯಿರಿ ಇದು Ib ಹೌದು ಸ್ವಲ್ಪ ಮೇಲಕ್ಕೆ ಸ್ವಲ್ಪ ಮೇಲಕ್ಕೆ ಚಲಸಿ ಆದ್ದರಿಂದ ಇದು ಇದು Ib Ib ಸಹ VBN ಕೋನ 30oನಿಂದ ಹಿಂದುಳಿಯುತ್ತದೆ ಅದೇ ರೀತಿ Ic Ic ಕೂಡ VCN ನಿಂದ ವಿಳಂಬವಾಗಿದ್ದರೆ ಕ್ಷಮಿಸಿ Ib Ib VBN ನಿಂದ ಹಿಂದುಳಿದಿದೆ ಮತ್ತು Ic ಸಹ ಈ ಕೋನದಿಂದ ಹಿಂದುಳಿಯುತ್ತದೆ ಈಗ ಇದು ನನಗೆ ಅದನ್ನು ಸ್ಪಷ್ಟಗೊಳಿಸ ಲು ಅವಕಾಶ ಮಾಡಿಕೊಟ್ಟಿದೆ ಈಗ ವಾಸ್ತವವಾಗಿ ರೇಖಾಚಿತ್ರವಾಗಿದೆ ತಡೆಹಿಡಿಯಿರಿ ನಾನು ಜೂಮ್ ಅನ್ನು ಕಡಿಮೆ ಮಾಡುತ್ತೇನೆ ಆದ್ದರಿಂದ ಈ ಸಂದರ್ಭದಲ್ಲಿ ಇದು ನನ್ನ Vbc ಆಗಿದ್ದರೆ ನಾನು V c b ಬಯಸಿದರೆ ಕೇವಲ 180o ಫೇಸ್ ಶಿಫ್ಟ್ ಬೇರೆ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಮಾಡಿ ಇದು ನನ್ನ V c b ಈಗ ಕೋನವು V c b Ic ಮತ್ತು V c b ನಡುವೆ ಇರಬೇಕೆಂದು ನಾವು ಬಯಸುತ್ತೇವೆ ಆದ್ದರಿಂದ ಈ ಕೋನವು V c b ಮತ್ತು ಈ V a ನಡುವಿನ ಕೋನ Vab ಮತ್ತು VAN ಮೂವತ್ತು o ಮತ್ತು ಅದೇ ರೀತಿ V ಅಂದರೆ b V c V c a ಇಲ್ಲಿ Vab ಮತ್ತು VAN ಇದೇ ರೀತಿ ಇಲ್ಲಿ V c a ಮತ್ತು VCN ಕೋನ ಇದು 30 o ಆಗಿರುತ್ತದೆ ಆದ್ದರಿಂದ ಇದು ನನ್ನ VCN ಎಂದು ನೋಡಿದರೆ ಇದು ನನ್ನ VCN ಮತ್ತು ಇದು ನನ್ನ Ic ಆದ್ದರಿಂದ VCN ಮತ್ತು Ic ನಡುವಿನ ಕೋನವೆಂದರೆ ಏಕೆಂದರೆ Ic ವಾಸ್ತವವಾಗಿ ಪ್ರವಾಹವು ಇದರಿಂದ ಹಿಂದುಳಿಯುತ್ತಿದೆ ಏಕೆಂದರೆ ಅದು ಸಮತೋಲನವನ್ನು ತೆಗೆದುಕೊಂಡಿದೆ ಎಂದು ಹೇಳುತ್ತದೆ ಆದ್ದರಿಂದ ಇದು VCN ಮತ್ತು V c b 30o ಕೋನವಾಗಿದೆ Vab ಮತ್ತು VAN 30o ನಂತೆ ವಿರುದ್ಧವಾದ V c b ಅನ್ನು ತೆಗೆದುಕೊಂಡಿದೆ ಆದ್ದರಿಂದ ಈ ಕೋನವು 30o ಆಗಿದೆ ಅಂದರೆ ಈ ಕೋನವು 30o ಆಗಿರುತ್ತದೆ ಆದ್ದರಿಂದ ಈ ಕೋನವು 30o ಆಗಿದ್ದು ಆ ಎರಡನೇ ವ್ಯಾಟ್ಮೀಟರ್ ಓದುವಿಕೆಯಿಂದ ವ್ಯಾಟ್ ವ್ಯಾಟ್ಮೀಟರ್ ಓದುವಿಕೆ P2 ಗೆ P2 ಅದು V c b ನಂತರ Ic ನಂತರ cosine 30o ಆದ್ದರಿಂದ ಇದು ನನ್ನ V c b ಆದರೆ ಇದು ಒಂದು ಪರಿಮಾಣ ಇದು ಸಹ ಪರಿಮಾಣವಾಗಿದೆ ಆದ್ದರಿಂದ V c b VL Ic √ ಇದು cos 30o ಆಗಿರುತ್ತದೆ ಆದ್ದರಿಂದ ಇದು ಎರಡನೇ ವ್ಯಾಟ್ಮೀಟರ್ನ ಓದುವಿಕೆ ಆದ್ದರಿಂದ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಆದ್ದರಿಂದ ನಾನು ಜೂಮ್ ಅನ್ನು ಹೆಚ್ಚಿಸುತ್ತೇನೆ ಆದ್ದರಿಂದ ಇದು ಏನು ಇದು ಎರಡನೇ ವ್ಯಾಟ್ಮೀಟರ್ ಅನ್ನು ಓದುತ್ತಿದೆ ಆದ್ದರಿಂದ ಅದು V c b Ic cos 30 o ಆಗಿರಬೇಕು ಆದ್ದರಿಂದ ಅದನ್ನೇ ಇಲ್ಲಿ ಮಾಡಲಾಗಿದೆ P2 V c b Ic cos cos cos ಆದ್ದರಿಂದ ಇದನ್ನು cos 30o cos 30o ಎಂದು ಬರೆಯಲಾಗಿದೆ ಅಥವಾ ನಾವು P2 ಅನ್ನು ಲೈನ್ ಟು ಲೈನ್ ವೋಲ್ಟೇಜ್ಗೆ ಸಮಾನ ಎಂದು ಮಾತ್ರ ಬರೆಯಬಹುದು ಆದ್ದರಿಂದ V c b VL √ cos 30 o ಇದು ಸಮೀಕರಣ 2 ನಂತರ ಒಟ್ಟು ವ್ಯಾಟ್ಮೀಟರ್ ಓದುವಿಕೆ ಸಮೀಕರಣ 1 ಮತ್ತು 2 ಅನ್ನು ಸೇರಿಸಿ ಆದ್ದರಿಂದ P1 P2 ಮತ್ತು ಸರಳೀಕರಿಸಿದರೆ ಅದು √ 3 VL √ cos ಆಗುತ್ತದೆ ಮತ್ತು ಒಟ್ಟು ಅಂದರೆ PT ಎಂದರೆ PT ವಾಸ್ತವವಾಗಿ ಒಟ್ಟು ಶಕ್ತಿಯಾಗಿದೆ ಆದ್ದರಿಂದ ಇದು √ 3 VL √ cos ಆಗಿರುತ್ತದೆ ಇದು ಸಮೀಕರಣ 3 ಗಣಿತದ ಪ್ರಕಾರ ನಾವು ಪಡೆದಿದ್ದನ್ನು ಈ ವ್ಯಾಟ್ಮೀಟರ್ ತೋರಿಸುತ್ತದೆ ಅಂತೆಯೇ ಸಮೀಕರಣ 2 ರಿಂದ ಸಮೀಕರಣ 1 ಅನ್ನು ಕಳೆಯುವುದಾದರೆ ಅಂದರೆ ಸಮೀಕರಣ 2 ಸಮೀಕರಣ 1 P2 P1 VL √ sin ಪಡೆಯುತ್ತದೆ ಅಥವಾ ಒಂದು ವೇಳೆ ಎರಡೂ ಬದಿ √ 3 ಅನ್ನು ಗುಣಿಸಿದರೆ √ 3 VL √ sin √ 3 P2 P P1 ಆದ್ದರಿಂದ Q T √ 3 P2 P1 ಏಕೆಂದರೆ ಇದು ನನ್ನ ಒಟ್ಟು ಪ್ರತಿಕ್ರಿಯಾತ್ಮಕ ಶಕ್ತಿ √ 3 VL √ sin ಆದ್ದರಿಂದ ಅದು ನನ್ನ q t √ 3 P2 P1 ಇದು ಸಮೀಕರಣ 4 ಆದ್ದರಿಂದ √ 3 VL cos P1 P2 ಮತ್ತು √ 3 VL √ sin √ 3 P2 P1 ಆದ್ದರಿಂದ ಈ ಒಂದು ಇದು ಮಾಡಿದರೆ ಅದು an √ 3 P2 P1 P2 P1 ಆಗಿರುತ್ತದೆ ಈಗ ಧನಾತ್ಮಕವಾಗಿದ್ದರೆ ಅದು ಅನುಗಮನವಾಗಿರುತ್ತದೆ ಅಂದರೆ P2 P1 ಲೋಡಿಂಗ್ ಪ್ರಚೋದಕವಾಗಿದ್ದರೆ P2 P1 ಲೋಡಿಂಗ್ ಸಾಮರ್ಥ್ಯ P2 P1 ಧನಾತ್ಮಕ ಎಂದರೆ ಪ್ರಚೋದಕ ಲೋಡ್ ಆಗಿದ್ದರೆ ಇಲ್ಲದಿದ್ದರೆ P 2 P 1 ಋಣಾತ್ಮಕ ಸರಾಸರಿ ಲೋಡಿಂಗ್ ಸಾಮರ್ಥ್ಯ ಆದ್ದರಿಂದ ಇಲ್ಲಿ P 2 P 1 ರೆಸಿಸ್ಟಿವ್ ಲೋಡ್ ಸರಾಸರಿ 0 ಅಂದರೆ ರೆಸಿಸ್ಟಿವ್ ಲೋಡ್ ಎಂದು ಅರ್ಥೈಸಲಾಗುತ್ತದೆ P 2 P 1 ಆಗಿದ್ದರೆ ಅದು ಇಂಡಕ್ಟಿವ್ ಲೋಡ್ P 2 P 1 ಆಗಿದ್ದರೆ ಅದು ಕೆಪ್ಯಾಸಿಟಿವ್ ಲೋಡ್ ಆದ್ದರಿಂದ ಅಲ್ಲಿಂದ ನಿರ್ಧರಿಸಬಹುದು ಈಗ ಇದರ ನಂತರ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳಿ ವಾಟ್ಮೀಟರ್ ನಾನು ಈ ರೀತಿ ಸಂಪರ್ಕಿಸಿರುವ ಉದಾಹರಣೆ 6 W1 W2 ಮತ್ತುW3 ಅನ್ನು ಈ ರೀತಿಯಾಗಿ ಇರಿಸಲಾಗಿದೆ ಮತ್ತು ಆಸಕ್ತಿದಾಯಕ ವಿಷಯವೆಂದರೆ ಉದ್ದೇಶಪೂರ್ವಕವಾಗಿ ಈ ಹೊರೆ ಅಸಮತೋಲಿತವಾಗಿದೆ ಏಕೆಂದರೆ Z a ಸರಳವಾಗಿ 15 Ω ಅದೇ ರೀತಿ Z b 10 j 5 Ω ಮತ್ತು Z 6 j Ω ಆಗಿದೆ ಆದ್ದರಿಂದ ನಾವು ಪಾರ್ಕ್ ಫೇಸ್ ಆಧಾರವನ್ನು ಅಳೆಯಬೇಕಾದರೆ ಏನು ಮಾಡಬೇಕು ಆದ್ದರಿಂದ ಇಲ್ಲಿ ಅದು ಅಸಮತೋಲಿತ ವಿಷಯವನ್ನು ನೀಡಲಾಗಿದೆ ಮತ್ತು ಉದ್ದೇಶಪೂರ್ವಕವಾಗಿ ನಾನು ಈ ಉದಾಹರಣೆಯನ್ನು ತೆಗೆದುಕೊಂಡಿದ್ದೇನೆ ಉದ್ದೇಶಪೂರ್ವಕವಾಗಿ ನಾನು ಈ ಉದಾಹರಣೆಯನ್ನು ತೆಗೆದುಕೊಂಡಿದ್ದೇನೆ ಮತ್ತು ಇದು 15 Ω ಇದು 6 j 8 Ω ಅದು Zc ಆಗಿದೆ ಮತ್ತು ಈ ಭಾಗದಲ್ಲಿ ನಾನು ರೇಖಾಚಿತ್ರವನ್ನು ತೋರಿಸುತ್ತೇನೆ ಮತ್ತು ಈ ಭಾಗವು Zb 10 j 5 ವ್ಯಾಟ್ ವ್ಯಾಟ್ಮೀಟರ್ ಅನ್ನು ಈ ರೀತಿ ಸಂಪರ್ಕಿಸಲಾಗಿದೆ ಅದೇ ರೀತಿ ಮತ್ತೊಂದು ವ್ಯಾಟ್ಮೀಟರ್ ಅನ್ನು ಕರೆದೊಯ್ಯಲಾಗುತ್ತದೆ ಈ ರೀತಿ ಸಂಪರ್ಕಿಸಲಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಇದು ನ್ಯೂಟ್ರಲ್ ಆಗಿದೆ ಆದ್ದರಿಂದ ನಾವು ಅಳತೆ ಮಾಡಲು ಬಯಸುತ್ತೇವೆ ಇದನ್ನು ಪಾರ್ಕ್ ಫೇಸ್ ಪವರ್ ಪಾರ್ಕ್ ಫೇಸ್ ಆಧಾರ ಎಂದು ಕರೆಯುತ್ತೇವೆ ಆದ್ದರಿಂದ ಇದು ಕರೆಂಟ್ Ia ಇದು Ib ಇದು Ic ಮತ್ತು ಕೆಲವು ಪ್ರವಾಹವು ನ್ಯೂಟ್ರಲ್ ಮೂಲಕ ಹರಿಯುತ್ತಿದೆ ಮತ್ತು ಇದು ಅಸಮತೋಲಿತ ವಿಷಯವನ್ನು ಕರೆಯುತ್ತದೆ ಈಗ ಈ ಸಂದರ್ಭದಲ್ಲಿ ವ್ಯಾಟ್ಮೀಟರ್ ಓದುವಿಕೆ ಯನ್ನುಊಹಿಸಿ ಒಟ್ಟು ಶಕ್ತಿಯನ್ನು ಹೀರಿಕೊಳ್ಳುವದನ್ನು ಕಂಡುಹಿಡಿಯಿರಿ ಆದ್ದರಿಂದ ಇದು ಅಸಮತೋಲನವನ್ನು ತೆಗೆದುಕೊಂಡಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಮೊದಲು Ia Ib ಮತ್ತು Ic ಅನ್ನು ಕಂಡುಹಿಡಿಯಿರಿ ಆದ್ದರಿಂದ ಹಾಗಿದ್ದಲ್ಲಿ ಅದಕ್ಕೆ a c b ಅನುಕ್ರಮವನ್ನು a c b ಅನುಕ್ರಮವನ್ನು ನೀಡಲಾಗುತ್ತದೆ ಅಂದರೆ ಸಮತೋಲನ ಫೇಸ್ ವೋಲ್ಟೇಜ್ 100 ವೋಲ್ಟ್ ಆಗಿದೆ ನೋಡಿದರೆ ಅದು ಬ್ಯಾಲೆನ್ಸ್ ಫೇಸ್ ವೋಲ್ಟೇಜ್ ಅನ್ನು ನೂರು ವೋಲ್ಟ್ ಎಂದು ನೀಡಲಾಗಿದೆ A c b ಅನುಕ್ರಮ ಆದರೆ ಲೋಡ್ ಅಸಮತೋಲಿತ ಲೋಡ್ ಅಸಮತೋಲಿತವಾಗಿದ್ದರೆ ಫೇಸ್ ವೋಲ್ಟೇಜ್ ಸಮತೋಲಿತವಾಗಿರುತ್ತದೆ ಆದ್ದರಿಂದ VAN ಅನ್ನು ನೂರು ಕೋನ 0 ತೆಗೆದುಕೊಳ್ಳಲಾಗುತ್ತದೆ ಮತ್ತು ಅದು a c b ಅನುಕ್ರಮವಾಗಿರುತ್ತದೆ ಆದ್ದರಿಂದ VCN 100 ಕೋನ 120 ಮತ್ತು VBN 100 ಕೋನ 120 o ಈಗ ಫೇಸ್ a ಗೆ Ia 100 ಕೋನ 0 15 ಇದು 6 67 ಕೋನ 0 o ಆಂಪಿಯರ್ ಆಗಿದೆ ಅದೇ ರೀತಿ ಮೇಲಿನ ಫೇಸ್ b ಇದು 100 ಕೋನ 120 10 j5 ಇದು 8 94 ಕೋನ 93 44o ಆಂಪಿಯರ್ ಆಗಿದೆ ಅಂತೆಯೇ ಫೇಸ್ c ಗೆ 100 ಕೋನ 120 6 j 8 87 o ಆಂಪಿಯರ್ ಆಗಿರುತ್ತದೆ ಆದ್ದರಿಂದ ಇದನ್ನು ಕಂಡುಹಿಡಿಯಿರಿ Ia VAN ಇದು ಅದೇ ರೀತಿ Ib VBN ಇದು ಅದೇ ರೀತಿ Ic n VCN ಗೆ ಇದು ಇದೇ ರೀತಿ ಹಂತ ಹಂತವಾಗಿ ಕಂಡುಹಿಡಿಯಬಹುದು ಆದ್ದರಿಂದ ಒಮ್ಮೆ ಇದನ್ನು ಮಾಡಿ ಈಗ In ಹಾಗಿದ್ದಲ್ಲಿ ಅದು 10 06 ಕೋನ 178 4o ಆಂಪಿಯರ್ ಆಗುತ್ತದೆ ಮತ್ತು ವ್ಯಾಟ್ಮೀಟರ್ ಓದುವ ಪವರ್ P 1 ಗೆ ಅದು VAN Ia cos VAN Ia ಆಗಿರುತ್ತದೆ ಅಂದರೆ ಈ ವ್ಯಾಟ್ಮೀಟರ್ಗಾಗಿ ಅದನ್ನು ಇಲ್ಲಿ ಸಂಪರ್ಕಿಸಲಾಗಿದೆ ಇದು ಈ ವಿಷಯದಲ್ಲಿ ಮತ್ತು ಈ ಒಂದು ಮತ್ತು ಈ ನ್ಯೂಟ್ರಲ್ ನಡುವೆ ಸಂಪರ್ಕ ಹೊಂದಿದೆ ಆದ್ದರಿಂದ ಅದು ಏನು ಮಾಡುತ್ತದೆ ಅದು ವೋಲ್ಟೇಜ್ VAN ಪರಿಮಾಣವು VAN ಅನ್ನು ತೆಗೆದುಕೊಳ್ಳುತ್ತದೆ ನಂತರ ಕರೆಂಟ್ Ia ಅನ್ನು ತೆಗೆದುಕೊಳ್ಳುತ್ತದೆ ನಂತರ ಇದರ ನಡುವಿನ ಕೋನ ವೋಲ್ಟೇಜ್ ನಾನು VAN ನ cosine ಅನ್ನು ಬರೆಯುತ್ತೇನೆ ಅದು VAN ನ ಕೋನ Ia ನ ಈ ರೀತಿ ಸುಲಭ ತಿಳುವಳಿಕೆಗಾಗಿ ಬರೆಯಲಾಗಿದೆ ಆದ್ದರಿಂದ ಇದನ್ನು ನೋಡಿದರೆ ಇದನ್ನು ನೋಡಿದರೆ P1 VAN A Ia cosine VAN Ia VAN 0 ರೆಫರೆನ್ಸ್ ಮತ್ತು Ia ಸಹ 0 ಆಗಿದೆ ಆದ್ದರಿಂದ ಇದು 667 ವ್ಯಾಟ್ ಆಗುತ್ತಿದೆ ಅದೇ ರೀತಿ P2 ಗೆ ಇದು VBN Ib ಆಗಿರುತ್ತದೆ ಕೇವಲ ರೇಖಾಚಿತ್ರವನ್ನು ನೋಡಿ ಮತ್ತು ಅದನ್ನು ಬರೆಯಿರಿ ಅದರ cosine VBN ನ ಕೋನ 120 o ಮತ್ತು Ibಯ ಕೋನ 93 ಇದು ಪವರ್ ಫ್ಯಾಕ್ಟರ್ ಆಂಗಲ್ ವಾಸ್ತವವಾಗಿ ಪವರ್ ಫ್ಯಾಕ್ಟೊರಾಂಗಲ್ ಆದ್ದರಿಂದ ಇದು 8 800 ವ್ಯಾಟ್ ಆಗಿದೆ ಅಂತೆಯೇ P 3 VCN Ic cos ಗೆ ಇದು VCN 120 ಮತ್ತು Icಯ ಕೋನ 66 ಆದ್ದರಿಂದ ಇದು 600 ವ್ಯಾಟ್ ಆಗುತ್ತದೆ ಆದ್ದರಿಂದ ಒಟ್ಟು ಶಕ್ತಿಯನ್ನು ಹೀರಿಕೊಳ್ಳಲಾಗುತ್ತದೆ PT P1 P2 P3 ಆದ್ದರಿಂದ 2000 67 ವ್ಯಾಟ್ ಇದು ಉತ್ತರ ಈಗ ಇನ್ನೊಂದು ವಿಷಯವೆಂದರೆ ಫೇಸ್ a ನ RA PT Ia2 RA ಪ್ರತಿರೋಧ Ib2 RB ಫೇಸ್ b ಯ ಪ್ರತಿರೋಧ ನಂತರ Ic2 R C ನಾನು ಎಲ್ಲಾ ಪರಿಮಾಣವನ್ನು ಮಾಡಿದರೆ ಆದ್ದರಿಂದ ಈ ಎಲ್ಲಾ ಮೌಲ್ಯಗಳನ್ನು ಈ ಪ್ರವಾಹದ ಪರಿಮಾಣ ಮತ್ತು ಪ್ರತಿರೋಧಕ ಮೌಲ್ಯದಿಂದ ಇಟ್ಟರೆ ಇಲ್ಲಿ 2067 ವ್ಯಾಟ್ ಸಹ 2067 ವ್ಯಾಟ್ ಸಿಗುತ್ತದೆ ಆದ್ದರಿಂದ ಇದು ಹೊಂದಿಕೆಯಾಗುತ್ತಿದೆ ಆದ್ದರಿಂದ ಉತ್ತರಗಳು ಸರಿಯಾಗಿವೆ ಕೆಲವರು ಇದನ್ನು ಅರ್ಥಮಾಡಿಕೊಂಡಿದ್ದಾರೆ ಆದ್ದರಿಂದ ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳಿ ಫಿಗರ್ 29 ರಲ್ಲಿ ಮೂರು ಫೇಸ್ ಸಮತೋಲಿತ ಹೊರೆ Z ಸ್ಟಾರ್ 8 j 6 Ω ಅನ್ನು ಹೊಂದಿದೆ ಲೋಡ್ ಅನ್ನು 208 ವೋಲ್ಟ್ 208 ವೋಲ್ಟ್ ಲೈನ್ಗೆ ಸಂಪರ್ಕಿಸಿದರೆ W 1 ಮತ್ತು W 2 ನ ಓದುವಿಕೆಯನ್ನು ಊಹಿಸಿ PT ಮತ್ತು Q T ಅನ್ನು ಸಹ ಊಹಿಸಿ ಆದ್ದರಿಂದ ಇದು ವಾಸ್ತವವಾಗಿ ಫಿಗರ್ 29 ಆಗಿದೆ ಆದ್ದರಿಂದ ಫಿಗರ್ 29 ಕ್ಕೆ ಹಿಂತಿರುಗಿ ಬಂದರೆ ಅದು ಇಲ್ಲಿದೆ ಇದು ಇಲ್ಲಿದೆ ಹಿಡಿದಿಟ್ಟುಕೊಳ್ಳಿ ಸೂತ್ರವನ್ನು ಪಡೆದಿರುತ್ತೇವೆ ಇದು ಫಿಗರ್ 30 ಮತ್ತು ಇದು ಈ ಫಿಗರ್ ಆಗಿದೆ ಆದ್ದರಿಂದ ಈ ಅಂಕಿ ಅಂಶವನ್ನು ತೆಗೆದುಕೊಳ್ಳಿ ಮತ್ತು ಡೇಟಾವನ್ನು ಅಲ್ಲಿ ನೀಡಲಾಗುತ್ತದೆ ಆದ್ದರಿಂದ ನಾವು ಇದಕ್ಕೆ ಹಿಂತಿರುಗುತ್ತೇವೆ ಆದ್ದರಿಂದ ಇಲ್ಲಿ ಆದ್ದರಿಂದ ಪ್ರತಿರೋಧಕ್ಕೆ ಸ್ಟಾರ್ ಸಂಪರ್ಕಿತ ಲೋಡ್ ಅನ್ನು 8 j 6 Ω ಮತ್ತು ಲೈನ್ ಟು ಲೈನ್ ವೋಲ್ಟೇಜ್ 208 ವೋಲ್ಟ್ ನಾವು W1 ಮತ್ತು W2 ಮತ್ತು PT ಮತ್ತು Q T ಅನ್ನು ಕಂಡುಹಿಡಿಯಬೇಕಾಗಿದೆ ಆದ್ದರಿಂದ ನಮಗೆ ತಿಳಿದಿದೆ Z ಸ್ಟಾರ್ 8 j 6 10 ಕೋನ 36 87o Ω ಲೈನ್ ವೋಲ್ಟೇಜ್ 208 ವೋಲ್ಟ್ ಆದ್ದರಿಂದ ಲೈನ್ ಕರೆಂಟ್ ಕೇವಲ ಸ್ಟಾರ್ ಸಂಪರ್ಕ ಹೊಂದಿದೆ ಆದ್ದರಿಂದ VP Z Y ಆದ್ದರಿಂದ ಅದು VP ಹಂತದ ವೋಲ್ಟೇಜ್ ಏಕೆಂದರೆ ಅದು 2 ನೇ ಸಾಲು ಅದನ್ನು ಕರೆಯುವುದು ಲೈನ್ ಟು ಲೈನ್ ವೋಲ್ಟೇಜ್ ಅನ್ನು 208 ಎಂದು ನೀಡಲಾಗಿದೆ ಆದ್ದರಿಂದ ಹಂತದ ವೋಲ್ಟೇಜ್ ಲೈನ್ ವೋಲ್ಟೇಜ್ √ 3 ಮ್ಯಾಗ್ನಿಟ್ಯೂಡ್ Z Y ಆಗಿರುತ್ತದೆ ಕೇವಲ ಪರಿಮಾಣವನ್ನು ಮಾಡುತ್ತಿದೆ ಆದ್ದರಿಂದ ಇದನ್ನು 208 ಎಂದು ನೀಡಲಾಗಿದೆ ಆದ್ದರಿಂದ ಇಲ್ಲಿ √3 10 ಪರಿಮಾಣ ಇದು 10 ಇಂಪೆಡೆನ್ಸ್ 10 ಆಗಿದೆ ಆದ್ದರಿಂದ IL ಪರಿಮಾಣವು 12 ಆಂಪಿಯರ್ ಆಗಿದೆ ಆದ್ದರಿಂದ P1 VL √ cos 30 o ಮತ್ತು ಇದು 36 ಆದ್ದರಿಂದ P1 36 87o ಎಂದು ಬರೆಯಲಾಗಿದೆ ಆದ್ದರಿಂದ P1 208 ಕರೆಂಟ್ ಪರಿಮಾಣವು √ ಲೈನ್ ಪ್ರವಾಹವಾಗಿದ್ದು ನಮಗೆ ಎಲ್ಲವೂ ಸಿಕ್ಕಿದೆ cosine ಮೂವತ್ತು 36 87 o ಆದ್ದರಿಂದ P1 980 48 ವ್ಯಾಟ್ ಅಂತೆಯೇ P2 VL √ cosine 30 o ಆದ್ದರಿಂದ ಇದು P2 VL 208 ಆಗಿರುತ್ತದೆ √ ನಮಗೆ 12 30 36 87 o ಸಿಕ್ಕಿದೆ ಆದ್ದರಿಂದ ಇದು 2478 1 ವ್ಯಾಟ್ ಆಗಿದೆ ಈಗ ಈಗ P 2 P 1 ಎಂದು ನೋಡಬಹುದು ಇದು ಇಂಡಕ್ಟಿವ್ ಲೋಡ್ ಏಕೆಂದರೆ ನಾವು ಈಗಾಗಲೇ ನೋಡಿದ್ದೇವೆ ಅದು ಇಂಡಕ್ಟಿವ್ ಮಾತ್ರ ಆದ್ದರಿಂದ P 2 P 1 ಮತ್ತು ಒಟ್ಟು ಶಕ್ತಿ PT ಇದು PT ಒಟ್ಟು ಶಕ್ತಿ P 1 P 2 ಇದನ್ನು ಸೇರಿಸಿದರೆ ಅದು ನಿಜವಾಗಿ 3 4586 ಕಿಲೋ ವ್ಯಾಟ್ ಆಗಿರುತ್ತದೆ ನಾವು 1000 ಮಾಡಿದರೆ ಅದನ್ನು ಕಿಲೋವ್ಯಾಟ್ ನಲ್ಲಿ ಬರೆಯಬಹುದು ಈಗ QT √ 3 P2 P1 ಇದು √ 3 P2 P1 497 6 ಆಗುತ್ತದೆ ಏಕೆಂದರೆ P 2 P 1 ನೊಂದಿಗೆ P 2 ಸಿಕ್ಕಿದೆ ನಾನು ನೇರವಾಗಿ 1497 6 VAr ನಲ್ಲಿ ಬರೆದಿದ್ದೇನೆ ಆದ್ದರಿಂದ ಇದು ವಾಸ್ತವವಾಗಿ 2 594 kVAr ಆಗಿದೆ ಮತ್ತು ಇದು ಒಂದು ಎಕ್ಸರ್ಸೈಜ್ ಆಗಿದ್ದು ಈ ಎಕ್ಸರ್ಸೈಜ್ ಇದನ್ನು ಮಾಡುತ್ತದೆ ಎಂದು ಉತ್ತರಗಳನ್ನು ನೀಡಲಾಗಿದೆ ಮತ್ತು ಅದು ಹೊರೆ ಹೊಂದಿದ್ದರೆ ಅದು ಡೆಲ್ಟಾ ಆಗಿದ್ದರೆ ಅದು ಸಾಮರ್ಥ್ಯವಾಗಿರುತ್ತದೆ ಆದ್ದರಿಂದ ಅದನ್ನು ಪರಿಹರಿಸಿ ಉತ್ತರಗಳನ್ನು ಸಹ ನೀಡಲಾಗಿದೆ ಆದ್ದರಿಂದ ಪರಿಶೀಲಿಸಬಹುದು ಈಗ ಇದು ತುಂಬಾ ಆಸಕ್ತಿದಾಯಕ ಸಮಸ್ಯೆಯಾಗಿದೆ ಆದ್ದರಿಂದ ಜೂಮ್ ಅನ್ನು ಸ್ವಲ್ಪ ಕಡಿಮೆ ಮಾಡಲು ನನಗೆ ಅವಕಾಶ ಮಾಡಿಕೊಡಿ ಆದ್ದರಿಂದ ಈ ಮೂರು ಸಮಸ್ಯೆಯಲ್ಲಿ ಎರಡು ಬ್ಯಾಲೆನ್ಸ್ ಲೋಡ್ಗಳನ್ನು 240 ಕೆ ಗೆ ಸಂಪರ್ಕಿಸಲಾಗಿದೆ ಇದು ಫಿಗರ್ 32 ರಲ್ಲಿ ತೋರಿಸಿರುವಂತೆ ಆವರ್ತನ 60 ಹರ್ಟ್ಜ್ ಲೈನ್ ಆಗಿದೆ ಆದ್ದರಿಂದ ಫಿಗರ್ 32 ಲೋಡ್ 1 30 kW ನ್ನು ಸೆಳೆಯುತ್ತದೆ 30 kW ದಲ್ಲಿ 0 6 ಮಂದಗತಿಯ power factor ವನ್ನು ನೀಡಲಾಗುತ್ತದೆ ಆದ್ದರಿಂದ ಈ power factor ದಿಂದ ಪ್ರತಿಕ್ರಿಯಾತ್ಮಕ ಶಕ್ತಿಯು ಲೋಡ್ ಪ್ರತಿಕ್ರಿಯಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಎಂದು ಕಂಡುಹಿಡಿಯಬಹುದು ಏಕೆಂದರೆ power factor ನ್ನು ನೀಡಲಾಗಿದೆ ಆದರೆ ಲೋಡ್ 2 45 k VAR ಅನ್ನು 0 8 ಮಂದಗತಿಯ power factor ನಲ್ಲಿ ಸೆಳೆಯುತ್ತದೆ ಇಲ್ಲಿ ಇದು ತಿರುಚಲ್ಪಟ್ಟಿದೆ ಆದ್ದರಿಂದ ಇಲ್ಲಿ ಅದು 45 kVAr ಅನ್ನು ನೀಡುತ್ತದೆ ಆದರೆ power factor 0 8 ಆಗಿದ್ದರೆ ಇದರರ್ಥ ಇಲ್ಲಿ P ಅನ್ನು ಕಂಡುಹಿಡಿಯಬೇಕು ಮತ್ತು VA r ಗಾಗಿ Q ಅನ್ನು ಕಂಡುಹಿಡಿಯಬೇಕು ಮತ್ತು ಆದ್ದರಿಂದ ಮೊದಲನೆಯದನ್ನು ಸಂಕೀರ್ಣ ನೈಜ ಮತ್ತು ಪ್ರತಿಕ್ರಿಯಾತ್ಮಕ power absorbed load ಅನ್ನು ನಿರ್ಧರಿಸಬೇಕು ಮತ್ತು b ರೇಖೆಯ ಪ್ರವಾಹಗಳು ಮತ್ತು ಸಿ kVAr ದರವು ಮೂರು ಕೆಪಾಸಿಟರ್ಗಳನ್ನು ಕರೆಯುತ್ತದೆ ಅವುಗಳು ಡೆಲ್ಟಾವನ್ನು ಲೋಡ್ಗೆ ಸಮಾನಾಂತರವಾಗಿ ಸಂಪರ್ಕಿಸಬಹುದು power factor ನ್ನು 0 9 ಮಂದಗತಿಯಲ್ಲಿ ಹೆಚ್ಚಿಸುವುದನ್ನು ನಾನು ತೋರಿಸುತ್ತೇನೆ ಮತ್ತು CP ಯ ಮೌಲ್ಯವೂ ಸಹ ಆದ್ದರಿಂದ ರೇಖಾಚಿತ್ರವನ್ನು ನೋಡಿದರೆ ವಾಸ್ತವವಾಗಿ ಇದು ರೇಖಾಚಿತ್ರವಾಗಿದೆ ಆದ್ದರಿಂದ ಪ್ರಶ್ನೆ ಇಲ್ಲಿ ಸ್ವಲ್ಪ ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ಲೋಡ್ಗಳಿವೆ ಆದ್ದರಿಂದ ಇದು ಮೂರು line ಗಳು a b c ಇದು ಮೂರು line ಗಳು ಇವೆ ಮತ್ತು ಈ ಲೋಡ್ಗಳನ್ನು ಸಮತೋಲಿತ ಲೋಡ್ 1 ಮತ್ತು ಇದು ಸಮತೋಲಿತವಾಗಿದೆ 2 ಲೋಡ್ಗಳನ್ನು ಸಂಪರ್ಕಿಸಲಾಗಿದೆ ಆದ್ದರಿಂದ ಇದು ಕೆಪಾಸಿಟರ್ ಇಲ್ಲದೆ ಸಂಪರ್ಕ ಹೊಂದಿದೆ ಎಂದು ಭಾವಿಸೋಣ ಈಗ ಈ ಕೆಪಾಸಿಟರ್ಗಳನ್ನು ಡೆಲ್ಟಾ ರೂಪದಲ್ಲಿ ಸಂಪರ್ಕಿಸಲಾಗಿದೆ ಇದನ್ನು ಹೇಗೆ ವಾಸ್ತವವಾಗಿ ಸಂಪರ್ಕಿಸಲಾಗಿದೆ ಎಂದು ಸ್ವಯಂ ನೋಡಿ ಆದ್ದರಿಂದ ಈಗ ಇಲ್ಲಿ ಸಮಸ್ಯೆಯಲ್ಲಿ ಇದನ್ನು ಉಲ್ಲೇಖಿಸಲಾಗಿದೆ ಸಮಸ್ಯೆಯಲ್ಲಿ ಅದು ಮೂರು ಕೆಪಾಸಿಟರ್ ಡೆಲ್ಟಾದ kVAr ರೇಟಿಂಗ್ ಎಂದು ಉಲ್ಲೇಖಿಸಲಾಗಿದೆ ಇದು power factor 0 9 ಮಂದಗತಿಯನ್ನು ಹೆಚ್ಚಿಸಲು ಲೋಡ್ಗೆ ಸಮಾನಾಂತರವಾಗಿ ಸಂಪರ್ಕ ಹೊಂದಿದೆ ಆದ್ದರಿಂದ ಯಾವುದೇ ವಿಭಿನ್ನ ಸಂಚಿಕೆ power factor ನ್ನು ನೀಡಿದರೆ ಅದು power factor ಆಗಿದೆ ಆದರೆ power factor ನ್ನು ಹೆಚ್ಚಿಸಬೇಕು ಮೊದಲ ಲೋಡ್ ಅನ್ನು ಕರೆಯುವ power factor ನಲ್ಲಿ 0 6 ಮಂದಗತಿಯಲ್ಲಿದೆ ಮತ್ತು ಎರಡನೆಯ ಹೊರೆಗೆ ಅದು 0 8 ಮಂದಗತಿಯಲ್ಲಿದೆ ಆದ್ದರಿಂದ ಇದೆಲ್ಲವೂ ಇದೆ ಆದ್ದರಿಂದ ಅದು ಫಿಗರ್ ಮೂವತ್ತ 2 ರಲ್ಲಿದೆ ಇದು ಫಿಗರ್ 32 ಆದ್ದರಿಂದ ಈ ಕೆಪಾಸಿಟರ್ ವಿಷಯವು ನಂತರ ಪರಿಗಣಿಸೋಣ ಆದ್ದರಿಂದ ಪ್ರಶ್ನೆ ಇದು ಇದು ನನ್ನ ಪ್ರಸ್ತುತ Ia ಇದು Ia Ib ಆಗಿದೆ ಆದ್ದರಿಂದ ಈ Ia ನಂತರ ಈ ಪ್ರವಾಹವು ಕೆಲವು ಭಾಗವು Ia 1 ಗೆ ಹೋಗುತ್ತದೆ ಮತ್ತು Ia 2 ಗೆ ಹೋಗುತ್ತದೆ ಇದನ್ನು ನಾವು ನಂತರ ನೋಡೋಣ ಇದನ್ನು ನಾವು ನಂತರ ನೋಡುತ್ತೇವೆ ಆದ್ದರಿಂದ ಮತ್ತು ಇದು ಬ್ಯಾಲೆನ್ಸ್ ಲೋಡ್ 1 ಬ್ಯಾಲೆನ್ಸ್ ಲೋಡ್ 2 ಆದ್ದರಿಂದ ಇದು ಮೂಲತಃ ಸಮಾನಾಂತರ ಸರ್ಕ್ಯೂಟ್ ಮೂರು ಹಂತ ಇದು ಸಮಾನಾಂತರ ಸರ್ಕ್ಯೂಟ್ ಮತ್ತು ಇದು ಸಮಸ್ಯೆ ಆದ್ದರಿಂದ ಈಗ ತುಂಬಾ ಸುಲಭ ನೋಡಿ ಆದ್ದರಿಂದ ಅಂದರೆ Ia Ia 1 Ia 2 ಮತ್ತು ಅದೇ ರೀತಿ Ib Ic 120 o ಫೇಸ್ ಶಿಫ್ಟ್ ಸುಲಭವಾಗಿ ಮಾಡಬಹುದು ಏಕೆಂದರೆ ಇದು ಸಮತೋಲಿತ ವ್ಯವಸ್ಥೆ ಆದ್ದರಿಂದ ಪ್ರಮಾಣವು ಒಂದೇ ಆಗಿರುತ್ತದೆ ಆದ್ದರಿಂದ Ia Ia 1 Ia 2 ಇಲ್ಲಿ ಕೇಸ್ ಮಾಡಬಹುದು ಅಂದರೆ 1 P1 30 KW cos 1 6 ಅನ್ನು ಲೋಡ್ ಮಾಡಿ ಅಂದರೆ sin ಒಂದು 0 8 ಆದ್ದರಿಂದ S 1 apparent power P1 cos ಅದು 50 KVA ಮತ್ತು Q 1 S 1 sin ಆಗಿರುತ್ತದೆ ಅದು 50 0 8 40 kVAr ಆಗಿರುತ್ತದೆ ಆದ್ದರಿಂದ P 1 j Q 1 30 j 40 ಕಿಲೋವೋಲ್ಟ್ ಆಂಪಿಯರ್ ಆಗಿರುತ್ತದೆ KVA ಯಂತೆ ಅದೇ ರೀತಿ ಲೋಡ್ 2 ಸಮಸ್ಯೆಯನ್ನು ತಿರುಚಿದ ಕಾರಣ ಇಲ್ಲಿ ಅದು q 2 45 kVAr ನೀಡಲಾಗಿದೆ P ಅನ್ನು ಪಡೆಯಬೇಕು ಅದು ಮಂದಗತಿಯಲ್ಲಿದೆ ಎಂದರೆ ಪ್ರವಾಹವು ಮಂದಗತಿಯಲ್ಲಿದೆ ಆದ್ದರಿಂದ sin 2 0 ಆದ್ದರಿಂದ S 2 q 2 sin 2 ಅಂದರೆ 45 0 6 75 KVA ಆದ್ದರಿಂದ P 2 S 2 cos 2 75 0 8 ಗೆ ಸಮನಾಗಿರುತ್ತದೆ ಅದು 60 kW ಆಗಿತ್ತು ಆದ್ದರಿಂದ KVA ನಲ್ಲಿ P2 j Q 2 60 j 45 ಈಗ ಒಟ್ಟು ಸಂಕೀರ್ಣ ಶಕ್ತಿ P j Q P1 P2 j Q 1 Q 2 ಆಗಿರುತ್ತದೆ ಅದು 90 j 85 KVA ಆಗುತ್ತದೆ ಆದ್ದರಿಂದ P j Q ರಲ್ಲಿ 2√ 90 2 85 2 ಅನ್ನು ಪಡೆಯುತ್ತದೆ ಮತ್ತು ಕೋನವು 43 36o KVA ಆಗಿರುತ್ತದೆ ಅಂದರೆ ಅದು V Ic os V b i sin ಆದ್ದರಿಂದ ಈಗ ಇದು KVA ಮತ್ತು 123 8 KVA ಈಗ apparent power ಈಗ ಪ್ರಶ್ನೆ ಈಗ √ 3 ನಮಗೆ ತಿಳಿದಿದೆ √ 3 VL √ 1 cos 1 P l P1 ಆದ್ದರಿಂದ √ 1 30 ಸಿಕ್ಕಿತು ಮತ್ತು ಕಿಲೋವಾಟ್ ಇದು ಕಿಲೋವ್ಯಾಟ್ನಲ್ಲಿದೆ ಮತ್ತು ಇದನ್ನು √ 3 240 ಕಿಲೋವೋಲ್ಟ್ 0 6 ಎಂದು ಕರೆಯುತ್ತಾರೆ ಆದ್ದರಿಂದ ಇದು ವಾಸ್ತವವಾಗಿ 120 28 ಮಿಲಿಅಂಪೇರ್ ಆಗುತ್ತದೆ ಇದನ್ನು ಕಿಲೋವಾಟ್ ಎಂದು ಬರೆಯಲಾಗಿದೆ ಆದ್ದರಿಂದ ಇದು ಕಿಲೋವೋಲ್ಟ್ ಕೂಡ ಆಗಿದೆ ಆದ್ದರಿಂದ ಪರಿಹರಿಸಿದರೆ ಅದು 120 28 ಮಿಲಿ ಆಂಪಿಯರ್ ಆಗಿರುತ್ತದೆ ಮತ್ತು1 cos inverse 0 13 o ಕರೆಂಟ್ ಮಂದಗತಿಯಲ್ಲಿದೆ ಆದ್ದರಿಂದ 120 28 ಕೋನ 53 13 o ಮಿಲಿಅಂಪೆರೆ ಆದ್ದರಿಂದ ಕರೆಂಟ್ ಹಿಂದುಳಿದಿದೆ ಅಂತೆಯೇ √ 2 ಕ್ಕೆ ಅದು 60 √ 3 240 0 8 ಆಗಿರುತ್ತದೆ ಅದು ಮಿಲಿ ಆಂಪಿಯರ್ 180 42 ಮಿಲಿ ಆಂಪೇರ್ 60 ಕಿಲೋವ್ಯಾಟ್ನಲ್ಲಿದೆ ಮತ್ತು ಇದು ಕಿಲೋವೋಲ್ಟ್ನಲ್ಲಿದೆ ಆದ್ದರಿಂದ ಅಂತಿಮವಾಗಿ ಅದು ಆಂಪಿಯರ್ ಆಗುತ್ತದೆ ಅಂತಿಮವಾಗಿ ಅದು ಮಿಲಿ ಆಂಪಿಯರ್ನಲ್ಲಿದೆ 8 42 ಮಿಲಿ ಆಂಪಿಯರ್ ಮತ್ತು 2 36 86 o ಮಂದಗತಿಯಲ್ಲಿರುತ್ತದೆ ಆದ್ದರಿಂದ Ia 2 180 42 ಕೋನ 36 87o milliampere ಆಗಿರುತ್ತದೆ ಆದ್ದರಿಂದ ನಾನು ಅನ್ವಯಿಸಿದ KCL ಒಟ್ಟು ಪ್ರವಾಹ Ia1 Ia2 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಅದನ್ನು ಸರಳಗೊಳಿಸಿ ಅದು 297 8 ಕೋನ 43 36o ಮಿಲಿಅಂಪೆರೆ ಆದ್ದರಿಂದ Ib ಕೇವಲ 120o ಫೇಸ್ ಶಿಫ್ಟ್ Ia ಕೋನ 120o 8 ಕೋನ 163 36o milliampere ಆಗಲಿದೆ ಅಂತೆಯೇ Ic Ia ಕೋನ 120o ಅದು 297 ಆದ್ದರಿಂದ ಕೋನ 76 6 o 64 o milliampere ಆದ್ದರಿಂದ ಅಂದರೆ Iaಗೆ ಈ Ia ಸಿಕ್ಕಿತು ಮತ್ತು ಇಲ್ಲಿ ಬದಲಿ ಪ್ರಮಾಣವು ಒಂದೇ ಆಗಿರುತ್ತದೆ ಈಗ Q c ಇದು ಇದು ತುಂಬಾ ಸರಳವಾದ ವಿಷಯ Q c PT ಹಳೆಯದು P ಟ್ಯಾನ್ ಹಳೆಯದು ಟ್ಯಾನ್ ಹೊಸದು ಆದ್ದರಿಂದ ಇದರಲ್ಲಿ ನಮಗೆ ಹೇಗೆ ಸಿಕ್ಕಿದೆ ಎಂಬುದು cos ನಾವು power factor ನ್ನು 0 9 ಕ್ಕೆ ಸುಧಾರಿಸಲು ಬಯಸುತ್ತೇವೆ ಆದ್ದರಿಂದ ಹೊಸ 25 ಮತ್ತು ಅಲ್ಲಿಂದ Q c ಅಭಿವ್ಯಕ್ತಿ ಶಕ್ತಿಯ ತ್ರಿಕೋನವನ್ನು ಸೆಳೆಯಿರಿ ಮತ್ತು ಸ್ವಯಂ ಮಾಡಿ ಆದ್ದರಿಂದ ಈ ಒಂದನ್ನು ನಿಮಗೆ ಬಿಡುತ್ತದೆ ಆದ್ದರಿಂದ Q c 41 4kVAr ಆಗಿರುತ್ತದೆ ಮತ್ತು ಇನ್ನೊಂದು ವಿಷಯವೆಂದರೆ ಇಲ್ಲಿ ಕೆಪಾಸಿಟರ್ C P ಮೌಲ್ಯವನ್ನು ಲೆಕ್ಕಹಾಕಲಾಗಿಲ್ಲ ಇದು ಡೆಲ್ಟಾ ಸಂಪರ್ಕಿತ ಕೆಪಾಸಿಟರ್ ಆಗಿದೆ ಇದರಿಂದ CP ಯು ಮೈಕ್ರೊ ಫರಾಡ್ನಲ್ಲಿನ ಸಾಮರ್ಥ್ಯದ ಮೌಲ್ಯ ಏನು ಎಂದು ಕಂಡುಹಿಡಿಯಲು ಪ್ರಯತ್ನಿಸಿ ಇಲ್ಲಿ ನೀಡಲಾಗಿದೆ ಆದರೆ ದಯವಿಟ್ಟು ಇದನ್ನು ಮಾಡಲು ನಾನು ಸೂಚಿಸುತ್ತೇನೆ ಮತ್ತು ಇದು ತುಂಬಾ ಸರಳವಾದ ವಿಷಯವಾಗಿದೆ ಮುಂದಿನದು ಅದೇ ವ್ಯಾಟ್ಮೀಟರ್ ಬಳಸಿ ಪ್ರತಿಕ್ರಿಯಾತ್ಮಕ ಶಕ್ತಿಯ ಮಾಪನ ಅಂದರೆ ಅದೇ ವ್ಯಾಟ್ಮೀಟರ್ ಬಳಸಿ ರಿಯಾಕ್ಟಿವ್ ಪವರ್ ಎಂದು ಕರೆಯುವ ಅಳತೆಯನ್ನು ಅಳೆಯಿರಿ ಈ ಸಂದರ್ಭದಲ್ಲಿ ಜೂಮ್ ಅನ್ನು ಸ್ವಲ್ಪ ಕಡಿಮೆ ಮಾಡಲು ನನಗೆ ಅವಕಾಶ ಮಾಡಿಕೊಡಿ ಈ ಸಂದರ್ಭದಲ್ಲಿ ಏನಾಯಿತು ಅದು ಕೆಲವೊಮ್ಮೆ ಕಂಡುಕೊಳ್ಳುತ್ತದೆ ಇದು ಕರೆಂಟ್ ಕಾಯಿಲ್ ನ್ನು ಒಂದು ಫೇಸ್ ಲ್ಲಿ ಇಡಬೇಕು ಮತ್ತು ಫಾಸರ್ ಕಾಯಿಲ್ ಅನ್ನು ಇತರ ಫೇಸ್ ನಾದ್ಯಂತ ಸಂಪರ್ಕಿಸಬೇಕು ಕೆಲವೊಮ್ಮೆ ನಾವು ವಾಟ್ಮೀಟರ್ ಅನ್ನು m ಎಂದು ಕರೆಯುತ್ತೇವೆ ಆದ್ದರಿಂದ m l ನಂತರ ಇದು ಸರಾಸರಿ ಬದಿಯಾಗಿದೆ ಇದು ಲೋಡ್ ಸೈಡ್ C ಮತ್ತು V ಕೆಲವೊಮ್ಮೆ ಈ ರೀತಿ ಬರೆಯುತ್ತೇವೆ ಆದರೆ ಪ್ರತಿರೋಧದಲ್ಲಿ ಅತಿ ಹೆಚ್ಚು ಆದ್ದರಿಂದ ಇಲ್ಲಿ ಹರಿಯುವ ಯಾವುದೇ ಪ್ರವಾಹವು ಬಹುತೇಕ ಪ್ರವಾಹ ಒಂದೇ ಆಗಿರುತ್ತದೆ ಇಲ್ಲಿ ಹರಿಯುತ್ತದೆ ಆದರೆ ಹೇಗಾದರೂ ಆದ್ದರಿಂದ ಈ ಕರೆಂಟ್ ಅದೇ ವ್ಯಾಟ್ಮೀಟರ್ ಬಳಸಿ ಪ್ರತಿಕ್ರಿಯಾತ್ಮಕ ಶಕ್ತಿಯನ್ನು ಅಳೆಯಲು ಇಲ್ಲಿ ಕರೆಂಟ್ ಕಾಯಿಲ್ ನ್ನು ಒಂದು ಫೇಸ್ ನಲ್ಲಿ ಇರಿಸಿ ಒಂದು ಫೇಸ್ ನಲ್ಲಿ ನಾನು ಕರೆಂಟ್ ಕಾಯ್ಲ್ ನ ಕರೆಂಟ್ Ia ಅನ್ನು ಮತ್ತು C V ಎಂಬ ಫಾಸರ್ ಕಾಯಿಲ್ ಅನ್ನು ಹಾಕಿದ್ದೇನೆ ಎಂದು ಭಾವಿಸೋಣ ಅದು b ಮತ್ತು c ಎಂದು ಕರೆಯಲ್ಪಡುವ ಇತರ ಎರಡು ಫೇಸ್ಗಳು ನಂತರ ಇದು ಪ್ರತಿಕ್ರಿಯಾತ್ಮಕತೆಯನ್ನು ನೀಡುತ್ತದೆ ಎಂದು ಕಂಡುಹಿಡಿಯಬೇಕು ಆದ್ದರಿಂದ ಇದು ನನ್ನ Z Y Z Y Y Y ಇದು A N A ವಿಷಯ ಇದು ಚಿಕ್ಕದಾಗಿದೆ ಇದು ಸಣ್ಣ a ಸಣ್ಣ c ಮತ್ತು ಇದು ಸಣ್ಣ b ಆದ್ದರಿಂದ ಅದೇ ಪ್ರವಾಹವು ಇಲ್ಲಿ ಹರಿಯುತ್ತಿದೆ Ia VAN ಕೋನ 0 ಇದು VAN ಮತ್ತು ಇದು ಹೊಸ ಸಣ್ಣ n ಅರ್ಥ ಒಂದೇ ಆಗಿರುತ್ತದೆ ಆದ್ದರಿಂದ ಯಾವುದೇ ಗೊಂದಲವಾಗಬಾರದು ಆದ್ದರಿಂದ I n VAN ಕೋನ 0 Z Y ಆಗಿರುತ್ತದೆ ಇದು VAN ಕೋನ 0 z ಎಂದು ಹೇಳಿ ಆದ್ದರಿಂದ ಇದು Ia VAN ಕೋನ Z ಕೋನವಾಗಿರುತ್ತದೆ ಅಂತೆಯೇ I v n Ic ಗೆ ಇದು ಹೇಗೆ ಇರುತ್ತದೆ ಒಂದು ವೇಳೆ ಇದನ್ನು ಸಂಪರ್ಕಿಸಲು ಅದು ಹೇಗೆ ಪ್ರತಿಕ್ರಿಯಾತ್ಮಕ ಶಕ್ತಿಯ ಮೌಲ್ಯವಾಗಿರುತ್ತದೆ ಆದಾಗ್ಯೂ ಈ ಸಂದರ್ಭದಲ್ಲಿ ಫಾಸರ್ ರೇಖಾಚಿತ್ರವನ್ನು ಚಿತ್ರಸಿರಿ ಈಗ ಇದನ್ನು ಊಹಿಸಿಕೊಳ್ಳಿ ಇದು Vab ಇದು Vab ಮತ್ತು ಇದು ನನ್ನ VAN ಮತ್ತು VAN ಕೋನದಿಂದ ಕರೆಂಟ್ ವಿಳಂಬವಾಗಿದೆ ಆದರೆ ವಾಟ್ಮೀಟರ್ ವಾಸ್ತವವಾಗಿ ಈ ವಿಷಯವೆಂದರೆ ಈ ರೇಖಾಚಿತ್ರಕ್ಕಾಗಿ ಆ ವ್ಯಾಟ್ಮೀಟರ್ ನಿಜವಾಗಿ ನೋಡುತ್ತಿದೆ ಆ ಕರೆಂಟ್ Ia ಕರೆಂಟ್ Ia ಮತ್ತು ಅದು Vbc ಎಂದು ಕರೆಯುವ ವೋಲ್ಟೇಜ್ ಅನ್ನು ನೋಡುತ್ತದೆ ಮತ್ತು ಇದು Vbc ಮತ್ತು Ia ನಡುವೆ ಕೋನವನ್ನು ತೆಗೆದುಕೊಳ್ಳುತ್ತದೆ ಏಕೆಂದರೆ ಅದು b c ನಲ್ಲಿ ಸಂಪರ್ಕಗೊಂಡಿರುವಂತೆ ಈ ಫಾಸರ್ ಕಾಯಿಲ್ ಇದೆ ಆದ್ದರಿಂದ ಇದು ವೋಲ್ಟೇಜ್ Vbc ಮತ್ತು Ia ಮತ್ತು Ia ನಡುವಿನ ಕೋನವನ್ನು ಅಳೆಯುತ್ತದೆ ಮತ್ತು ನಮಗೆ ಅಗತ್ಯವಿರುವ Vbc ಇದಾಗಿದೆ ಆದ್ದರಿಂದ ಅದರ ಅರ್ಥ ಅಂದರೆ ಇಲ್ಲಿ ಫಾಸರ್ ರೇಖಾಚಿತ್ರದಲ್ಲಿ ಇದು ನನ್ನ Vab ಇದು ನನ್ನ VAN ಮತ್ತು √ ಮಂದಗತಿ ಮತ್ತು ಇದು Vab ಮತ್ತು Vbc ನಡುವಿನ Vbc Vab ಕೋನ 120o ಎಂದು ತಿಳಿದಿದೆ ಆದ್ದರಿಂದ VAN ಮತ್ತು Vbc ಕೋನದ ನಡುವಿನ ಕೋನ ತೊಂಬತ್ತುo ಆಗಿದೆ ಆದ್ದರಿಂದ ಈ ಕೋನವು ತೊಂಬತ್ತುo ಆದ್ದರಿಂದ ಆ ವ್ಯಾಟ್ಮೀಟರ್ ಓದುವಿಕೆ ನಾನು Ib ಯನ್ನು ಹಾಕಿರುವ ಕರೆಂಟ್ Ia ಯ Vbc ಮತ್ತು ಪರಿಮಾಣದ ಪ್ರಮಾಣವಾಗಿರುತ್ತದೆ ಸಾಂದರ್ಭಿಕವಾಗಿ ನಾನು ಬಾರ್ ಅನ್ನು ಕೆಲವೊಮ್ಮೆ ಹಾಕುವುದಿಲ್ಲ ಬಾರ್ ಅನ್ನು ಹಾಕಲಿಲ್ಲ ಆದರೆ ಈ ದೀರ್ಘಾವಧಿಯ ವೆಚ್ಚವನ್ನು Ia ಮತ್ತು Vbc ನಡುವಿನ ಕೋನವು 90 o ಎಂದು ಹೇಳಿದೆ ಆದ್ದರಿಂದ cos 90 o ನನಗೆ ವ್ಯಾಟ್ಮೀಟರ್ ಆಗಲಿ ಓದುವಿಕೆ VL √ sin ಆಗಿರುತ್ತದೆ ಆದರೆ ನಮ್ಮ ಪ್ರತಿಕ್ರಿಯಾತ್ಮಕ ಶಕ್ತಿ √ 3 VL √ sin ನಂತರ ಸಂಪರ್ಕ ಓದುವಿಕೆಯನ್ನು ಪಡೆಯಲು ಈ ಓದುವಿಕೆಯನ್ನು √ 3 ಇಂದ ಗುಣಿಸಬೇಕು ಆದ್ದರಿಂದ ಈ ರೀತಿಯಲ್ಲಿ ವ್ಯಾಟ್ ಅದೇ ವ್ಯಾಟ್ಮೀಟರ್ ಪ್ರತಿಕ್ರಿಯಾತ್ಮಕ ಶಕ್ತಿಯನ್ನು ಅಳೆಯಲು ಬಳಸಬಹುದು ಆದ್ದರಿಂದ ಅಂದರೆ ವ್ಯಾಟ್ಮೀಟರ್ ಆಗಿರಬಹುದು ಆದ್ದರಿಂದ ಇದು ಮೂರು ಫೇಸ್ ರಿಯಾಕ್ಟಿವ್ ಪವರ್ ಅನ್ನು ಸೂಚಿಸುತ್ತದೆ √ 3 ರ ಗುಣಾಕಾರ ಅಂಶವನ್ನು ಸೂಚಿಸುತ್ತದೆ ಅದೇ ವ್ಯಾಟ್ಮೀಟರ್ ಓದುವಿಕೆ ಬಯಸಿದರೆ ಆ ವ್ಯಾಟ್ಮೀಟರ್ ಅನ್ನು ಮಾಪನಾಂಕ ನಿರ್ಣಯಿಸಬೇಕು √ 3 ನ್ನು ಗುಣಿಸಬೇಕು ಇದರ ಅರ್ಥವೇನೆಂದರೆ ಈ ಎಲ್ಲವನ್ನು√ 3 ಇಂದ ಗುಣಿಸಬೇಕು ಆದ್ದರಿಂದ ಯಾವುದೇ ಓದುವಿಕೆ ಕೇವಲ √ 3 ಇಂದ ಗುಣಿಸಿದಾಗ ಆ ಪ್ರತಿಕ್ರಿಯಾತ್ಮಕ ಶಕ್ತಿಯನ್ನು ಪಡೆಯುತ್ತೇವೆ ಆದ್ದರಿಂದ ಇದು ವಾಟ್ಮೀಟರ್ನ ಸಂಪರ್ಕವಾಗಿದೆ ಅಂದರೆ ರಿಯಾಕ್ಟಿವ್ ಪವರ್ ಗೆ ಅದೇ ವ್ಯಾಟ್ಮೀಟರ್ ಬಳಸಬಹುದು ಆದ್ದರಿಂದ ಇದರೊಂದಿಗೆ ಈ ಎಕ್ಸಸೈಜ್ ಕೆಲವು ಪುಸ್ತಕದಿಂದ ನನಗೆ ದೊರೆತ problem ಇದಾಗಿದೆ ಆದ್ದರಿಂದ ಇದು a b c ಎಂದು ಭಾವಿಸೋಣ ಈ ಫೇಸ್ ಮುಕ್ತವಾಗಿದೆ ಆದ್ದರಿಂದ ಇದು j 100 Ω ಇದು ಒಂದು 100 Ω ಮತ್ತು A B C ವೋಲ್ಟೇಜ್ b ಓಪನ್ ಸರ್ಕ್ಯೂಟ್ ವೋಲ್ಟೇಜ್ VOB ಯನ್ನು ಕಂಡುಹಿಡಿಯಲು ಈ ಎಲ್ಲ ವಿಷಯಗಳನ್ನು ನೀಡಲಾಗಿದೆ ಆದ್ದರಿಂದ ಸಿಸ್ಟಮ್ 208 ವೋಲ್ಟ್ ಮತ್ತು A B C ಸಮಾನ 208 ವೋಲ್ಟ್ ಎಂದು ನೀಡಲಾದ VOB ಯನ್ನು ಹುಡುಕಿ ಎಂದರೆ ಅದು ಲೈನ್ ಟು ಲೈನ್ ಮತ್ತು ಉತ್ತರವನ್ನು 284 ಕೋನ 150o ವೋಲ್ಟ್ ಎಂದು ಉತ್ತರವನ್ನು ನೀಡಲಾಗಿದೆ ಸರಳವಾದ ಸಮಸ್ಯೆಯನ್ನು ಕಂಡುಹಿಡಿಯಲು ಪ್ರಯತ್ನಿಸಿ ಆದರೆ ತುಂಬಾ ಆಸಕ್ತಿದಾಯಕ ಸಮಸ್ಯೆ ಮತ್ತೊಂದು ಎಕ್ಸರ್ಸೈಜ್ ಇದು ಮೂರು ಫೇಸ್ ಮೂರು ತಂತಿ 220 ವೋಲ್ಟ್ a b c ವ್ಯವಸ್ಥೆಯಲ್ಲಿನ ಲೈನ್ ಪ್ರವಾಹ Ia I b Ic ನೀಡಲಾಗಿದೆ ವಾಟ್ಮೀಟರ್ನ ಓದುವಿಕೆಯಲ್ಲಿ 1 a ಮತ್ತು b ಸಾಲುಗಳಲ್ಲಿ ಹುಡುಕಿ ಮತ್ತು ಓದುವಿಕೆಯನ್ನು b ಮತ್ತು c ಮತ್ತು c ಹೊಂದಿರುವ ವಾಟ್ಮೀಟರ್ ಅನ್ನು ಹಾಕಿದರೆ ವಾಟ್ಮೀಟರ್ a ಅನ್ನು ಮತ್ತು b ಸಾಲಿನಲ್ಲಿ ಸಂಪರ್ಕಿಸಿ ಮತ್ತು ಓದುವಿಕೆಯನ್ನು ಕಂಡುಹಿಡಿಯಿರಿ ವಾಟ್ಮೀಟರ್ b ಮತ್ತು ಸc ಅನ್ನು ಸಂಪರ್ಕಿಸಿ ಓದುವಿಕೆ ವಾಟ್ಮೆಟ್ರವನ್ನು ಸಂಪರ್ಕಿಸಿ ಮತ್ತು c ಓದುವಿಕೆಯನ್ನು ಕಂಡುಹಿಡಿಯಿರಿ ಮತ್ತು ಈ ಎಲ್ಲಾ ಉತ್ತರಗಳನ್ನು ನೀಡಲಾಗಿದೆ ಮತ್ತು ಈ ಓದುವಿಕೆಗಳು ಏಕೆ ಭಿನ್ನವಾಗಿವೆ ಎಂಬುದನ್ನು ಕಂಡುಹಿಡಿಯಿರಿ ಈಗ ಅವರು ಮೊದಲು ಇರುವ ಈ ಮೂರು ಫೇಸ್ ಸರ್ಕ್ಯೂಟ್ ಅನ್ನು ಮುಗಿಸುವ ಮೊದಲು ಒಂದು ಅಥವಾ ಎರಡು ವಿಷಯಗಳನ್ನು ನಾನು ಇಲ್ಲಿ ಹೇಳುತ್ತೇನೆ ಸರ್ಕ್ಯೂಟ್ನ ಆ ಪ್ರತಿರೋಧವನ್ನು ನೀಡಿದರೆ ಕೆಲವೊಮ್ಮೆ ಊಹಿಸಿಕೊಳ್ಳಿ ಭಾವಿಸೋಣ Z √ j a Ω ಎಂದು ನೀಡಲಾಗಿದೆ ಎಂದು ನೀಡಿದರೆ r ನ ಮೌಲ್ಯ ಏನು x ನ ಮೌಲ್ಯ ಏನು ಆದ್ದರಿಂದ ಅದನ್ನು ನೀಡಿದರೆ r ಎಂದರೇನು x ಏನು ಎಂದು ನೀಡಲಾಗಿದೆ ಎಂದು ಭಾವಿಸೋಣ ಮತ್ತು ಯಾರಾದರೂ ಪ್ರತಿರೋಧವು j ಗಿಂತ ಹೆಚ್ಚು ಎಂದು ಕೇಳುತ್ತಾರೆ ಆದ್ದರಿಂದ R ನ ಮೌಲ್ಯ ಮತ್ತು X ಮೌಲ್ಯ j 0 1 j ಎಂದು ಬರೆಯಬಹುದು ಇದನ್ನು ನಾವು ಬರೆಯುತ್ತೇವೆ ಅಂದರೆ 0 cos π 2 ಬರೆಯಬಹುದು ಮತ್ತು 1 j ಬರೆಯಬಹುದು ಈ j ಅಲ್ಲಿ ಜೆ sin π 2 ಇದರರ್ಥ ಇದನ್ನು ವಾಸ್ತವವಾಗಿ e to the power j π 2 ಬರೆಯಬಹುದು ಅಂದರೆ ನನ್ನ j e j π 2 ಇದು 11 complex number ಆದ್ದರಿಂದ √ j ಎಂದರೆ ಮತ್ತು j ಅಂದರೆ j e j π 2 2 ಅದನ್ನು ಸ್ಪಷ್ಟಗೊಳಿಸೋಣ ಅದರ ಅರ್ಥ ಅಂದರೆ z √ j j to power half ಆದ್ದರಿಂದ j e j π 2 ಗೆ j π 2 to power half e j π 4 ಇದು cos π 4 j sin π 4 1 √ 2 j 1 √ 2 ಅಂದರೆ R 1√ 2 Ω ಮತ್ತು X ಸಹ 1 √ 2 Ω ಆದ್ದರಿಂದ ಈಗ ಇನ್ನೊಂದು ವಿಷಯ ಹೀಗಿದೆ ಇನ್ನೊಂದು ವಿಷಯವೆಂದರೆ ಯಾರಾದರೂ ಕೇಳಿದರೆ ಮಾತ್ರ j ಗೆ j ಗೆ ಏನು ಮೌಲ್ಯ j ನಾವು ನೋಡಿದ್ದೇವೆ ಈಗ ನಾವು j e ಪವರ್ j π 2 ಅನ್ನು ಪವರ್ j ಗೆ ನೋಡಿದ್ದೇವೆ ಅಂದರೆ e to the power j 2π 2 ಅದು ವಾಸ್ತವವಾಗಿ j 2 1 ಆದ್ದರಿಂದ e ಪವರ್ π l ಇದು ನಿಜವಾದ ಸಂಖ್ಯೆ ಅದರ ಅರ್ಥ ಅಂದರೆ ನನ್ನ j ಪವರ್ j ಪವರ್ j ಇದು ನೈಜ ಸಂಖ್ಯೆಯಾಗಿದೆ ಅದು e ಪವರ್ π 2 ಆದ್ದರಿಂದ ಈ ಧನ್ಯವಾದಗಳೊಂದಿಗೆ ಮೂರು ಫೇಸ್ ಮೂರು ಫೇಸ್ AC ಸರ್ಕ್ಯೂಟ್ ಭಾಗವು ಮುಗಿದಿದೆ ಮುಂದೆ ನಾವು ಮ್ಯಾಗ್ನೆಟಿಕ್ ಸರ್ಕ್ಯೂಟ್ಗಳನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಅದರ ನಂತರ ಸ್ವಲ್ಪ ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ ಮತ್ತು ಸ್ವಲ್ಪ ಫೇಸ್ ಮೂರು ಫೇಸ್ ಇಂಡಕ್ಷನ್ ಯಂತ್ರಗಳು ಮತ್ತು dc ಯಂತ್ರಗಳನ್ನು ತೆಗೆದುಕೊಳ್ಳುತ್ತೇವೆ